ಪವರ್ ಸಿಸ್ಟಮ್ ಕಾಂಪೊನೆಂಟ್ಸ್ ಅಂಡ್ ಪರ್ ಯೂನಿಟ್ ಸಿಸ್ಟಮ್ಕಂಟಿನ್ಯೂಡ್ ನೀವು ತೆಗೆದುಕೊಂಡ ಮೊದಲ ಉದಾಹರಣೆ ಇದು ಮತ್ತು ನೀವು ಮಾಡುವ ಒಂದು ಸಣ್ಣ ತಿದ್ದುಪಡಿಯನ್ನು ವಾಸ್ತವವಾಗಿ ಇದು a2 ರಿಂದ ಭಾಗಿಸುತ್ತದೆ ನಾನು ತಪ್ಪಾಗಿ ಅದರ ಮೂಲಕ ಹೋಗುತ್ತಿರುವಾಗ ನಾನು a2 ಅನ್ನು ಗುಣಿಸಿದೆ ಅದನ್ನು a2 ರಿಂದ ಭಾಗಿಸಬೇಕು ನಂತರ ಇದು ಸರಿಯಾಗಿದೆ ಉಳಿದವು ಸರಿ ಮುಂದೆ ನಾವು ಎರಡನೇ ಉದಾಹರಣೆಗೆ ಬರುತ್ತೇವೆ ನಿಧಾನವಾಗಿ ನಾವು ವಿವಿಧ ರೀತಿಯ ಸಮಸ್ಯೆಗಳಿಗೆ ಹೋಗುತ್ತೇವೆ ಈಗ ಚಿತ್ರ 10 3 KVA ಮತ್ತು 230 ವೋಲ್ಟ್ಗಳ ಮೂಲ ಮೌಲ್ಯಗಳನ್ನು ಬಳಸಿಕೊಂಡು ಸಿಂಗಲ್ ಫೇಸ್ ಸರ್ಕ್ಯೂಟ್ನ ಸಿಂಗಲ್ ಲೈನ್ ರೇಖಾಚಿತ್ರವನ್ನು ತೋರಿಸುತ್ತದೆ ಆದ್ದರಿಂದ ನೀವು ಪರ್ ಯೂನಿಟ್ ಸರ್ಕ್ಯೂಟ್ ರೇಖಾಚಿತ್ರವನ್ನು ಸೆಳೆಯಬೇಕು ಮತ್ತು ಪರ್ ಯೂನಿಟ್ ಪ್ರತಿರೋಧಗಳು ಮತ್ತು ಪರ್ ಯೂನಿಟ್ ಮೂಲ ವೋಲ್ಟೇಜ್ ಅನ್ನು ನಿರ್ಧರಿಸಬೇಕು ಪರ್ ಯೂನಿಟ್ ನಲ್ಲಿ ಮತ್ತು ಆಂಪಿಯರ್ಗಳಲ್ಲಿ ಲೋಡ್ ಕರೆಂಟ್ ಅನ್ನು ಲೆಕ್ಕಹಾಕಿ ಅಂದರೆ ನೀವು ಪರ್ ಯೂನಿಟ್ ಮೌಲ್ಯಗಳಿಗೆ ಮತ್ತು ನಿಮ್ಮ ಪ್ರಸ್ತುತ ಮೌಲ್ಯಗಳಿಗೆ ಅನುಗುಣವಾಗಿ ಲೆಕ್ಕ ಹಾಕಬೇಕು ಈಗ ಇದು ಸೆಂಡಿಂಗ್ ಎಂಡ್ ವೋಲ್ಟೇಜ್ 220∟0 ರೇಖಾಚಿತ್ರವಾಗಿದೆ ಇದು ವಾಸ್ತವವಾಗಿ KV ಆಗಿದೆ ವಾಸ್ತವವಾಗಿ ಸಣ್ಣ ವ್ಯವಸ್ಥೆ 230 ವೋಲ್ಟ್ ಆದ್ದರಿಂದ ಇದು ಮೂಲ ಮೌಲ್ಯ 3 ಕೆವಿಎ 230 ವೋಲ್ಟ್ ಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ 220 ಕೋನವಾಗಿದೆ ∟0 ವೋಲ್ಟ್ ಇದು ವಿಭಾಗ 1 ಆಗಿದೆ ಫಿಗರ್ 10 ಇವುಗಳು ಟ್ರಾನ್ಸ್ಫಾರ್ಮರ್ T1 ಇದು ಲೈನ್ ರೆಸಿಸ್ಟೆನ್ಸ್ ಲೈನ್ ರಿಯಾಕ್ಟನ್ಸ್ ಅನ್ನು 3Ω ನೀಡಲಾಗಿದೆ ಮತ್ತು ಇದು ಟ್ರಾನ್ಸ್ಫಾರ್ಮರ್ T2 ಆದ್ದರಿಂದ ಮತ್ತು ಇದು ಲೋಡ್ ಆಗಿದೆ ಲೋಡ್ ಪ್ರತಿರೋಧವನ್ನು 0 8 j0 3 Ω ನೀಡಲಾಗಿದೆ ಆದ್ದರಿಂದ ಈ ಇಡೀ ವಿಷಯವನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಇದು ವಿಭಾಗ 1 ಇದು ವಿಭಾಗ 2 ಮತ್ತು ಇದು ವಿಭಾಗ 3 ಈಗ ಟ್ರಾನ್ಸ್ಫಾರ್ಮರ್ T1 ಗೆ 3 KVA 230433 ವೋಲ್ಟ್ಗಳನ್ನು ನೀಡಲಾಗಿದೆ ಇದು ಟ್ರಾನ್ಸ್ಫಾರ್ಮರ್ನ ರೇಟಿಂಗ್ ಮತ್ತು ಸಮಾನವಾದ ಪ್ರತಿಕ್ರಿಯಾತ್ಮಕತೆಯನ್ನು 0 u ಅನ್ನು ನೀಡಲಾಗುತ್ತದೆ ಟ್ರಾನ್ಸ್ಫಾರ್ಮರ್ T2 ಗಾಗಿ ಇದು 2KVA ಆಗಿದೆ ಈ ಟ್ರಾನ್ಸ್ಫಾರ್ಮರ್ 440120 ವೋಲ್ಟ್ಗಳು ಮತ್ತು Xeq ಮತ್ತೆ 0 u ಇವು ನೀಡಲಾದ ಡೇಟಾ ಈಗ ಮೊದಲು ನೀವು ಮಾಡಬೇಕಾಗಿರುವುದು ನೀವು ಮೂಲ ಮೌಲ್ಯಗಳನ್ನು ಆರಿಸಬೇಕು ಮತ್ತು ಈ ಸಮಸ್ಯೆಯಲ್ಲಿ ನೀವು ಈ ಮೌಲ್ಯವನ್ನು 3 KVA ಮತ್ತು 230 ವೋಲ್ಟ್ ಅನ್ನು ತೆಗೆದುಕೊಳ್ಳಬೇಕು ಮತ್ತು ಅದರ ಆಧಾರದ ಮೇಲೆ ನೀವು ಎಲ್ಲವನ್ನೂ ನಿರ್ಧರಿಸಬೇಕು ಎಂದು ನೀಡಲಾಗಿದೆ ಆದ್ದರಿಂದ ಬೇಸ್ MVA ಅನ್ನು 3 ಎಂದು ನೀಡಿದಾಗ ಅದನ್ನು MVA ಗೆ ಪರಿವರ್ತಿಸಿ ಅದು 31000 ಆದ್ದರಿಂದ 0 003 ಅದು ನಿಮ್ಮ ಮೂಲ MVA ಆಗಿದೆ ಮತ್ತು ಈ ಮೂಲ ಮೌಲ್ಯವು ಸಂಪೂರ್ಣ ನೆಟ್ವರ್ಕ್ಗೆ ಒಂದೇ ಆಗಿರುತ್ತದೆ ಮತ್ತು ಬೇಸ್ ವೋಲ್ಟೇಜ್ ಅನ್ನು 230 ವೋಲ್ಟ್ ಎಂದು ನೀಡಲಾಗಿದೆ ಆದರೆ ನೀವು ಈ ಟ್ರಾನ್ಸ್ಫಾರ್ಮರ್ ಅನ್ನು 3 KVA ಮತ್ತು 230 ವೋಲ್ಟ್ ಅನ್ನು ಮೂಲಭೂತವಾಗಿ ಆಧಾರವಾಗಿ ನೀಡಲಾಗಿದೆ ಎಂದು ನೀವು ನೋಡಿದರೆ ಆದ್ದರಿಂದ ವಿಭಾಗ 1 ಗಾಗಿ ವೋಲ್ಟೇಜ್ B1 230 ವೋಲ್ಟ್ ಎಂದು ನೀವು ಬರೆಯುತ್ತೀರಿ ವಿಭಾಗ 1 ಗಾಗಿ 230 ವೋಲ್ಟ್ ಆಗಿದ್ದು ವಿಭಾಗ 1 ರಲ್ಲಿ ನಿರ್ದಿಷ್ಟಪಡಿಸಿದಂತೆ 0 23 ಕಿಲೋವೋಲ್ಟ್ ಆಗಿದೆ ಏಕೆಂದರೆ ಈ ಟ್ರಾನ್ಸ್ಫಾರ್ಮರ್ T1 ವಾಸ್ತವವಾಗಿ 3 KVA 230 ವೋಲ್ಟ್ ಈಗ ಅದರ ಆಧಾರದ ಮೇಲೆ ನಾವು ಬೇಸ್ ವೋಲ್ಟೇಜ್ ಅನ್ನು ಲೈನ್ಗೆ ಮತ್ತು ಇನ್ನೊಂದು ಬದಿಗೆ ಪರಿವರ್ತಿಸಬೇಕು ಆದ್ದರಿಂದ ಟ್ರಾನ್ಸ್ಫಾರ್ಮರ್ನಲ್ಲಿ ಚಲಿಸುವಾಗ ವೋಲ್ಟೇಜ್ ಬೇಸ್ ಅನ್ನು ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ರೇಟಿಂಗ್ಗೆ ಅನುಗುಣವಾಗಿ ಬದಲಾಯಿಸಲಾಗುತ್ತದೆ ಅಂದರೆ ವಿಭಾಗ 2 ಬೇಸ್ ವೋಲ್ಟೇಜ್ 433 ವೋಲ್ಟ್ ಎಂದು ಆಗಿದೆ ಈ ಬದಿಯು ಬೇಸ್ ಎಂದು ನೀವು ಅಲ್ಲಿ ನೋಡಿದರೆ ನಿಮ್ಮ ಬೇಸ್ ವೋಲ್ಟೇಜ್ 230 ವೋಲ್ಟ್ ಎಂದು ಕೇಳಲಾಗಿದೆ ಅಂದರೆ ಈ ಭಾಗದಲ್ಲಿ ಆದ್ದರಿಂದ ಟ್ರಾನ್ಸ್ಫಾರ್ಮರ್ 433 ವೋಲ್ಟ್ ರೇಟಿಂಗ್ ಆಗಿದೆ ಸ್ವಯಂಚಾಲಿತವಾಗಿ ಈ ಭಾಗವು ಬೇಸ್ ವೋಲ್ಟೇಜ್ ಆಗಿರುತ್ತದೆ ಅದಕ್ಕಾಗಿಯೇ ನೀವು ಇದನ್ನು ಪರಿವರ್ತಿಸಬೇಕಾಗಿದೆ ಅದು 433230230 ಅಂದರೆ 433 ವೋಲ್ಟ್ ಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ 0 433 ಕಿಲೋವೋಲ್ಟ್ ಆಗಿದೆ ಅಂತೆಯೇ ವಿಭಾಗ 3 ಗಾಗಿ ಬೇಸ್ ವೋಲ್ಟೇಜ್ಗೆ ಅಂದರೆ ಈ ಭಾಗವು ಮೂಲಭೂತವಾಗಿ ಟ್ರಾನ್ಸ್ಫಾರ್ಮರ್ 440120 ಆಗಿದೆ ಆದರೆ ಈ ಬೇಸ್ ವೋಲ್ಟೇಜ್ 433 ಆಗಿದೆ ಆದ್ದರಿಂದ ಪ್ರಕಾರವಾಗಿ ನೀವು ವಿಭಾಗ C ಗೆ ಬೇಸ್ ವೋಲ್ಟೇಜ್ ಏನೆಂದು ನೋಡಬೇಕು ಅಂದರೆ VB3 ಆಗಿರುತ್ತದೆ ಏಕೆಂದರೆ ನೀವು ಟ್ರಾನ್ಸ್ಫಾರ್ಮರ್ 440120 ಆಗಿದ್ದರೂ ಕಡಿಮೆ ವೋಲ್ಟೇಜ್ ಬದಿಗೆ ಹೋಗುತ್ತಿದ್ದೀರಿ ಆದರೆ ನೀವು ಸಂಪೂರ್ಣ ನೆಟ್ವರ್ಕ್ ಅನ್ನು ಸಾಮಾನ್ಯ ಬೇಸ್ ಆಗಿ ಪರಿವರ್ತಿಸುತ್ತಿದ್ದೀರಿ ಆದ್ದರಿಂದ ಈ b ವಿಭಾಗ 3 ಬೇಸ್ ವೋಲ್ಟೇಜ್ 0 11809 K V ಆದ್ದರಿಂದ ಹೇಗೆ ರೂಪಾಂತರಗೊಳ್ಳುವುದು ಎಂಬುದನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ ಅಂತೆಯೇ ಈಗ ವಿಭಾಗ 1 ಕ್ಕೆ ZB1 ಎಂಬುದು ಗೆ ಸಮನಾಗಿರುವ ಬೇಸ್ ಇಂಪಿಡೆನ್ಸ್ ಆಗಿದೆ ಅದು ನಿಮ್ಮ ಅಂದರೆ 17 63Ω ಆಗಿದೆ ಇದು ರೇಖಾಚಿತ್ರದ ವಿಭಾಗ 1 ಕ್ಕೆ ಬೇಸ್ ಇಂಪಿಡೆನ್ಸ್ ಆಗಿದೆ ಅಂತೆಯೇ ಆದ್ದರಿಂದ ಅದು ನಿಮ್ಮ 62 5Ω ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅದೇ ರೀತಿ 0 1 ರೀತಿಯಲ್ಲಿ 4 64Ω ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಎಲ್ಲಾ 3 ವಿಭಾಗಗಳ ಮೂಲ ಪ್ರತಿರೋಧವನ್ನು ಲೆಕ್ಕಹಾಕಲಾಗುತ್ತದೆ ಈಗ ವಿಭಾಗ 3 ರಲ್ಲಿ ಬೇಸ್ ಕರೆಂಟ್ ಬೇಸ್ MVA ಬೇಸ್ ಉದ್ದಕ್ಕೂ ಒಂದೇ ಆಗಿರುತ್ತದೆ ಆದ್ದರಿಂದ ವಿಭಾಗ 3 ರಲ್ಲಿ ಬೇಸ್ ಕರೆಂಟ್ IB3 ಅದು kilo ampere ಮತ್ತು ಅದು 25 4 Ampere ಗೆ ಸಮಾನವಾಗಿರುತ್ತದೆ ಈಗ ಇದನ್ನು ನೀಡಲಾಗಿದೆ Xeq 0 10 P ಇದು ವಾಸ್ತವವಾಗಿ ಹಳೆಯ ಮೌಲ್ಯವಾಗಿದೆ ಆದ್ದರಿಂದ ನೀವು ಬರೆಯುತ್ತಿದ್ದೀರಿ ಏಕೆಂದರೆ ನಾವು ಇತರ ಬೇಸ್ ಆಗಿ ಪರಿವರ್ತಿಸಬೇಕಾಗಿದೆ ಆದ್ದರಿಂದ X1old Xeq 0 10 ಆದರೆ X1new ಕೂಡ 0 10 p X1old ಏಕೆಂದರೆ ಇದು ಟ್ರಾನ್ಸ್ಫಾರ್ಮರ್ ರೇಟಿಂಗ್ 3 KV ಆಗಿದ್ದು ಅದು 0 003 MVA ಮತ್ತು 230 ವೋಲ್ಟ್ ಬೇಸ್ ಆಗಿದೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ T1 ಗಾಗಿ ಇದು ಬದಲಾಗುವುದಿಲ್ಲ ಅದು ಹಾಗೆಯೇ ಉಳಿಯುತ್ತದೆ ಏಕೆಂದರೆ ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಅನ್ನು ವೋಲ್ಟೇಜ್ ಮತ್ತು ವೋಲ್ಟ್ ಆಂಪಿಯರ್ ಬಲಕ್ಕೆ ಆಧಾರವಾಗಿ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ T1 ಗೆ ಪ್ರತಿ ಯೂನಿಟ್ ಮೌಲ್ಯಗಳ ಲೀಕೇಜ್ ಪ್ರತಿಕ್ರಿಯಾತ್ಮಕತೆಯಲ್ಲಿ ಯಾವುದೇ ಬದಲಾವಣೆಯನ್ನು ಹೊಂದಿಲ್ಲ ಟ್ರಾನ್ಸ್ಫಾರ್ಮರ್ T2 ಗಾಗಿ ZBT2 ಅದಕ್ಕೆ ಸಮಾನವಾಗಿರುತ್ತದೆ ಕಾರಣ ಈ ರೀತಿಯ ಟ್ರಾನ್ಸ್ಫಾರ್ಮರ್ T2 ವಾಸ್ತವವಾಗಿ 2 KVA ಮತ್ತು 440V120 ಆಗಿದೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ T2 ಗಾಗಿ ಬೇಸ್ ಪ್ರತಿರೋಧವನ್ನು ನೀವು ಮೊದಲು ಕಂಡುಕೊಳ್ಳುತ್ತೀರಿ ಆದ್ದರಿಂದ ಟ್ರಾನ್ಸ್ಫಾರ್ಮರ್ ಪ್ರಾಥಮಿಕ ಭಾಗವು 440 ವೋಲ್ಟ್ ಆಗಿದೆ ಆದ್ದರಿಂದ 0 44 KV2 ಏಕೆಂದರೆ 0 44 KV ಅನ್ನು ಭಾಗಿಸಿ 2 KVA ಆಗಿದೆ ಏಕೆಂದರೆ ಟ್ರಾನ್ಸ್ಫಾರ್ಮರ್ T2 ಗೆ ರೇಟಿಂಗ್ 2 KVA ಆಗಿದೆ ಅದು MVA ಆಗಿದೆ ಆದ್ದರಿಂದ MVA ಅಂದರೆ 2 MVA ನಾವು 96 8Ω ಅನ್ನು ಪಡೆಯುತ್ತೇವೆ ಇದು ಟ್ರಾನ್ಸ್ಫಾರ್ಮರ್ಗಳ ಸ್ವಂತ ಆಧಾರವಾಗಿದೆ ಅದರ ರೇಟಿಂಗ್ ಅನ್ನು ಆಧರಿಸಿದೆ ಈಗ ಟ್ರಾನ್ಸ್ಫಾರ್ಮರ್ 2 ಅದರ ಪ್ರತಿಕ್ರಿಯೆಯನ್ನು 0 1p u ಎಂದು ನೀಡಲಾಗಿದೆ ohmic ಮೌಲ್ಯ ಏನು ಎಂದು ಈಗ ಕಂಡುಹಿಡಿಯಿರಿ ಆದ್ದರಿಂದ X2Ω X2 ZBT2 ಅಂದರೆ 0 1 96 8 ಅಂದರೆ 9 X2new ಈಗ ಸಮಾನವಾಗಿದೆ ಏಕೆಂದರೆ ZB2 ಗಾಗಿ ಹೊಸ ಬೇಸ್ ಪ್ರತಿರೋಧವನ್ನು ನೀವು ವಿಭಾಗ 2 ಕ್ಕೆ 62 ಮೌಲ್ಯವನ್ನು ಪಡೆದುಕೊಂಡಿದ್ದೀರಿ ZB2 ನಾವು 62 5 Ω ಅನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ 2 X2new 9 5ನ ಪ್ರತಿಕ್ರಿಯಾತ್ಮಕತೆಯ ಹೊಸ ಮೌಲ್ಯ ನಾನು ಇಲ್ಲಿ ZB2 62 5 Ω ಎಂದು ಬರೆದಿದ್ದೇನೆ ಅಂದರೆ X2 new 0 1548 ಪ್ರತಿ ಯೂನಿಟ್ ಅದೇ ರೀತಿ XLine ಅಂದರೆ ಎಂಬ ಸಾಲಿಗೆ ಲೈನ್ ರಿಯಾಕ್ಟನ್ಸ್ 3Ω ಆಗಿರುವುದರಿಂದ ವಿಭಾಗ 2 ರ ಬೇಸ್ ಪ್ರತಿರೋಧದಿಂದ ಭಾಗಿಸಲಾಗಿದೆ ಅಂದರೆ 0 048 p ಮುಂದಿನ ಲೋಡ್ ಅನ್ನು ನೀಡಲಾಗಿದೆ ಪರ್ ಯೂನಿಟ್ ಗೆ ಲೋಡ್ Z1 Z1 ohmic ಮೌಲ್ಯವನ್ನು ನೀಡಲಾಗಿದೆ 8 j point ಈ ಪ್ರತಿರೋಧವನ್ನು ನೀಡಲಾಗಿದೆ ನಿಮ್ಮ ಸಾಲಿನ ವಿಭಾಗ 3 ರ ಮೂಲ ಪ್ರತಿರೋಧದಿಂದ ಭಾಗಿಸಲಾಗಿದೆ ಇದರರ್ಥ ಸೆಕ್ಷನ್ 3 ಬೇಸ್ ಇಂಪೆಡೆನ್ಸ್ ZB3 4 64Ω ಅನ್ನು ಪಡೆದುಕೊಂಡಿದ್ದೀರಿ ಅಂದರೆ ನಿಮ್ಮ ಪರ್ ಯೂನಿಟ್ ಗೆ ZL ಅಂದರೆ 0 1724 j0 0646 p u ಆದ್ದರಿಂದ ಪ್ರತಿ ಯುನಿಟ್ ಸರ್ಕ್ಯೂಟ್ ಅನ್ನು ಚಿತ್ರ 11 ರಲ್ಲಿ ತೋರಿಸಲಾಗಿದೆ ಆದ್ದರಿಂದ ಸರ್ಕ್ಯೂಟ್ನಲ್ಲಿ ನೀವು ಮೂಲ ವೋಲ್ಟೇಜ್ Vs ಅನ್ನು ಹೊಂದಿದ್ದೀರಿ ಅದು Vs 220∟0 ಆದರೆ ಬೇಸ್ ವೋಲ್ಟೇಜ್ 230 ಆಗಿದೆ ಆದ್ದರಿಂದ 220230 ವಾಸ್ತವವಾಗಿ 0 956∟0 ಆಗುತ್ತದೆ ಟ್ರಾನ್ಸ್ಫಾರ್ಮರ್ T1 ಗೆ ಅದು j0 10 ಆಗಿದ್ದು ಲೈನ್ಗೆ ಇದು j0 048 p u ಮತ್ತು ಟ್ರಾನ್ಸ್ಫಾರ್ಮರ್ T2 ಗೆ ಇದು j0 1548 ಆಗಿದೆ ಮತ್ತು ಲೋಡ್ಗಾಗಿ ಇದು ಪ್ರತಿ ಯೂನಿಟ್ಗೆ 0 1724 j0 0646 ಆಗಿದೆ ಆದ್ದರಿಂದ ಇಲ್ಲಿ ಇದನ್ನು 0 1724 ನೀಡಲಾಗಿದೆ ಇದು ಪ್ರತಿರೋಧಕ ಮಾರ್ಗವಾಗಿದೆ ಏಕೆಂದರೆ ಲೋಡ್ ಇಂಡಕ್ಟಿವ್ ಆಗಿದೆ ಮತ್ತು ಇದು j0 0646 ಆಗಿದೆ ಇದು ಲೋಡ್ ಆಗಿದೆ ಮತ್ತು ಇದು ಪರ್ ಯೂನಿಟ್ ರೇಖಾಚಿತ್ರವಾಗಿದೆ Vs ಬೇಸ್ ಆಗಿದೆ ಆದ್ದರಿಂದ 0 956∟0 ಆಗಿದೆ ಒಟ್ಟು ಪ್ರತಿ ಯೂನಿಟ್ ಪ್ರತಿರೋಧ ZT Z ಒಟ್ಟು ಒಟ್ಟಾರೆಯಾಗಿ ಇದು 0 860 ಆಗುತ್ತದೆ ಇದು ಪ್ರತಿರೋಧಕ ಮಾರ್ಗವಾಗಿದೆ ಆದ್ದರಿಂದ ಪ್ರತಿ ಯೂನಿಟ್ಗೆ IL I ಗೆ ಸಮಾನವಾಗಿರುತ್ತದೆ ಏಕೆಂದರೆ ಅದೇ ಕರೆಂಟ್ ಲೋಡ್ಗೆ ಹೋಗುತ್ತದೆ ಆದ್ದರಿಂದ ಪ್ರತಿ ಯೂನಿಟ್ಗೆ IL ಸರಣಿಯ ಸರ್ಕ್ಯೂಟ್ಗೆ ಸಮಾನವಾಗಿರುತ್ತದೆ I ಯಿಂದ ಭಾಗಿಸಿದ 0 956∟00 ಗೆ ಸಮನಾಗಿರುತ್ತದೆ ಇದು ಪ್ರತಿ ಯೂನಿಟ್ಗೆ 2 860 ಗೆ ಸಮಾನವಾಗಿರುತ್ತದೆ ಇದು ಕರೆಂಟ್ ನ ಪ್ರತಿ ಯೂನಿಟ್ ಮೌಲ್ಯವಾಗಿದೆ ನಂತರ ನೀವು ಆಂಪಿಯರ್ ಅನ್ನು ಕಂಡುಹಿಡಿಯಬೇಕು ನಾವು IL IB3 ಅನ್ನು ಕಂಡುಹಿಡಿಯಬೇಕು ಆ ಬದಿಯ ಬೇಸ್ ಕರೆಂಟ್ 25 4 ಆಂಪಿಯರ್ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಪ್ರತಿ ಯೂನಿಟ್ ಮೌಲ್ಯವನ್ನು 25 4 ರಿಂದ ಗುಣಿಸಲಾಗುತ್ತದೆ ಆದ್ದರಿಂದ IL 59 860 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಇದು ಲೋಡ್ ಕರೆಂಟ್ ಮತ್ತು ಲೋಡ್ ಇಂಡಕ್ಟಿವ್ ಆಗಿರುವುದರಿಂದ ಕರೆಂಟ್ ಮಂದಗತಿಯಲ್ಲಿದೆ ಆದ್ದರಿಂದ ಈ ನೂಮರಿಕಲ್ ಅನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಈಗ ನಾವು ಸ್ವಲ್ಪ ಹೆಚ್ಚು ಕಠಿಣ ಸಮಸ್ಯೆಗಳಿಗೆ ಹೋಗುತ್ತೇವೆ ಅಂದರೆ ಎಲ್ಲಾ ರೀತಿಯ ವಿಷಯಗಳು ಸ್ಪಷ್ಟವಾಗುತ್ತವೆ ಪ್ರತಿ ಯೂನಿಟ್ ಪರಿವರ್ತನೆಯ ಪ್ರಯೋಜನವೇನು ಎಂದು ಆಗ ನಿಮಗೆ ತಿಳಿಯುತ್ತದೆ ಆದ್ದರಿಂದ ಚಿತ್ರ 12 ವಿದ್ಯುತ್ ವ್ಯವಸ್ಥೆಯ ಏಕ ಸಾಲಿನ ರೇಖಾಚಿತ್ರ ಜನರೇಟರ್ಗಳು ಮತ್ತು ಟ್ರಾನ್ಸ್ಫಾರ್ಮರ್ಗಳ ರೇಟಿಂಗ್ಗಳನ್ನು ಕೆಳಗೆ ನೀಡಲಾಗಿದೆ ಆದ್ದರಿಂದ ಇದು ಫಿಗರ್ 12 ಮೂರು ಜನರೇಟರ್ಗಳಿವೆ ಜನರೇಟರ್ 1 ಜನರೇಟರ್ 2 ಮತ್ತು ಜನರೇಟರ್ 3 ಈಗ ಈ ಜನರೇಟರ್ 1 ಇದು ಸ್ಟಾರ್ ಸಂಪರ್ಕಗೊಂಡಿದೆ ಇದು ಗ್ರೌಂಡ್ ಆಗಿದೆ ಜನರೇಟರ್ 3 ಗ್ರೌಂಡ್ ಮಾಡಿಲ್ಲ ಜನರೇಟರ್ 2 ಗ್ರೌಂಡ್ ಮಾಡಲಾಗಿದೆ ಆದ್ದರಿಂದ ಜನರೇಟರ್ 1 25 MVA ರೇಟಿಂಗ್ ಮತ್ತು 6 6 KV ಟರ್ಮಿನಲ್ ವೋಲ್ಟೇಜ್ ಅನ್ನು ಹೊಂದಿದೆ ಈ ಟ್ರಾನ್ಸ್ಫಾರ್ಮರ್ ∆ Y ಆಗಿದೆ ಸ್ಟಾರ್ ಗ್ರೌಂಡ್ ಆಗಿದೆ ಮತ್ತು 6 6 KV ಮತ್ತು 115 KV ಅದೇ ರೀತಿ ಲೈನ್ 1 ಮಾತ್ರ ರಿಯಾಕ್ಟ್ನ್ಸ್ ಅನ್ನು j120Ω ಎಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಜನರೇಟರ್ 2 ಇದು Y ಸಂಪರ್ಕವಾಗಿದೆ ಆದರೆ ಗ್ರೌಂಡ್ ಆಗಿದೆ ಇದು 15 MVA 6 6 KV ಆಗಿದೆ ಈ ಟ್ರಾನ್ಸ್ಫಾರ್ಮರ್ ವಾಸ್ತವವಾಗಿ ∆ Y ∆ ಸೈಡ್ 6 6 ಮತ್ತು Y ಸೈಡ್ 115 KV ಮತ್ತು ಇದು ಲೈನ್ 2 ಇದು j90 Ω ಇದು ಲೈನ್ ರಿಯಾಕ್ಟನ್ಸ್ ಆಗಿದೆ T1 ಮತ್ತು T2 ಟ್ರಾನ್ಸ್ಫಾರ್ಮರ್ಗಳು ಥ್ರೀ ಫೇಸ್ ಟ್ರಾನ್ಸ್ಫಾರ್ಮರ್ಗಳಾಗಿವೆ ಆದರೆ ಈ ಟ್ರಾನ್ಸ್ಫಾರ್ಮರ್ T3 ವಾಸ್ತವವಾಗಿ ಮೂರು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳನ್ನು ಸಂಪರ್ಕಿಸಲಾಗಿದೆ ಆದ್ದರಿಂದ ಅದಕ್ಕಾಗಿಯೇ ಪ್ರತಿ ಸಿಂಗಲ್ ಫೇಸ್ ರೇಟಿಂಗ್ 69 6 9 KV ಆಗಿತ್ತು ಆದರೆ ಅದನ್ನು ಮೂರು ಫೇಸ್ ಸ್ಟಾರ್ ಅನ್ನಾಗಿ ಮಾಡಿರುವುದರಿಂದ ಸೆಕೆಂಡರಿ ಸೈಡ್ ಅನ್ನು ಗ್ರೌಂಡ್ ಮಾಡಲಾಗಿದೆ ಅದಕ್ಕಾಗಿಯೇ 6 9 KV ಏಕೆಂದರೆ ಸಿಂಗಲ್ ಫೇಸ್ ಇದನ್ನು 696 9 ಎಂದು ನೀಡಲಾಗಿದೆ ಹೈ ವೋಲ್ಟೇಜ್ ಟು ಲೋ ವೋಲ್ಟೇಜ್ ಆದರೆ ನೀವು 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳನ್ನು ಬಳಸಿಕೊಂಡು Y ಕನೆಕ್ಷನ್ನಂತೆ ಮಾಡುತ್ತಿರುವಾಗ ಮತ್ತು ಈ ಎಲ್ಲಾ ವಿಷಯಗಳನ್ನು ನಾವು ಲೈನ್ ಟು ಲೈನ್ ವೋಲ್ಟೇಜ್ ಅನ್ನು ಪ್ರತಿನಿಧಿಸಬೇಕು ಅದಕ್ಕಾಗಿಯೇ ಅದಕ್ಕಾಗಿಯೇ ಅದನ್ನು ರಿಂದ ಗುಣಿಸಲಾಗುತ್ತದೆ ಮತ್ತು ನೀವು ದ್ವಿತೀಯ ಭಾಗವನ್ನು ರಿಂದ ಗುಣಿಸಿದಿರಿ ಮತ್ತು ಈ ಜನರೇಟರ್ Y ಸ್ಟಾರ್ ಸಂಪರ್ಕ ಹೊಂದಿದೆ G3 30 MVA ಮತ್ತು 13 2 KV ಆಗಿದೆ ಇದು ಸಿಂಗಲ್ ಲೈನ್ ರೇಖಾಚಿತ್ರವಾಗಿದೆ ನೀವು ಇದನ್ನು ಸಿಂಗಲ್ ಲೈನ್ ಡೈಗ್ರಾಮ್ ಮಾಡಬೇಕು ಕೆಳಗೆ ನೀಡಲಾಗಿದೆ ಜನರೇಟರ್ ಆದ್ದರಿಂದ ನೀವು ಪರ್ ಯೂನಿಟ್ ರಿಯಾಕ್ಟನ್ಸ್ ರೇಖಾಚಿತ್ರವನ್ನು ಕಂಡುಹಿಡಿಯಬೇಕು ಆದ್ದರಿಂದ G1 25 MVA 6 6 KV ಆಗಿದೆ ಜನರೇಟರ್ ರಿಯಾಕ್ಟನ್ಸ್ 0 2 ಎಂದು ನೀಡಲಾಗಿದೆ G2 ರೇಟಿಂಗ್ 15 MVA 6 6 KV ಮತ್ತು ರಿಯಾಕ್ಟನ್ಸ್ 0 15 p u ಅದೇ ರೀತಿ ಜನರೇಟರ್ 3 30 MVA ಮತ್ತು 13 2 KV ಮತ್ತು ಜನರೇಟರ್ ರಿಯಾಕ್ಟನ್ಸ್ 0 u ಆಗಿದೆ ಟ್ರಾನ್ಸ್ಫಾರ್ಮರ್ T1 30 MVA 6 6 ∆ ಸೈಡ್ KV ಮತ್ತು 115 Y ಸೈಡ್ KV ಮತ್ತು ಟ್ರಾನ್ಸ್ಫಾರ್ಮರ್ ರಿಯಾಕ್ಟನ್ಸ್ 0 10 p ಅಂತೆಯೇ ಟ್ರಾನ್ಸ್ಫಾರ್ಮರ್ಗೆ T2 ರೇಟಿಂಗ್ 15 MVA 6 6 KV ಡೆಲ್ಟಾ ಸೈಡ್ ಮತ್ತು 115 KV Yಸ್ಟಾರ್ ಸೈಡ್ ಮತ್ತು ಟ್ರಾನ್ಸ್ಫಾರ್ಮರ್ T2 ಗೆ ಪ್ರತಿಕ್ರಿಯಾತ್ಮಕತೆ 0 10 p u ಮತ್ತು ಟ್ರಾನ್ಸ್ಫಾರ್ಮರ್ T3 ವಾಸ್ತವವಾಗಿ ಸಿಂಗಲ್ ಫೇಸ್ ಘಟಕ ಪ್ರತಿ 10 MVA ಮತ್ತು 6 9 69 KV ಮತ್ತು XT3 0 10 p u ನೀಡಲಾಗಿದೆ ಆದ್ದರಿಂದ ಇದು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಆಗಿರುವುದರಿಂದ ಥ್ರೀ ಫೇಸ್ ಟ್ರಾನ್ಸ್ಫಾರ್ಮರ್ಗಳಿಗೆ ಮೂರು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳನ್ನು ಸಂಪರ್ಕಿಸಲಾಗಿದೆ ಅದಕ್ಕಾಗಿಯೇ ನೀವು ಸಾಲಿನಿಂದ ಸಾಲಿಗೆ ವೋಲ್ಟೇಜ್ ಅನ್ನು KV ಯಿಂದ ಗುಣಿಸಬೇಕು ಆದ್ದರಿಂದ ನಾವು ಜನರೇಟರ್ 1 ರ ಸರ್ಕ್ಯೂಟ್ನಲ್ಲಿ 30 MVA ಮತ್ತು 6 6 KV ಯ ಮೂಲ ಮೌಲ್ಯಗಳನ್ನು ಬಳಸಿಕೊಂಡು ಪರ್ ಯೂನಿಟ್ ಸರ್ಕ್ಯೂಟ್ ರೇಖಾಚಿತ್ರವನ್ನು ಸೆಳೆಯಬೇಕು ಮೂಲ ಮೌಲ್ಯವು 30 MVA ಆಗಿದ್ದರೆ ಮತ್ತು ವೋಲ್ಟೇಜ್ 6 6 KV ಆಗಿದ್ದರೆ ಅದರ ಆಧಾರದ ಮೇಲೆ ನೀವು ಪರ್ ಯೂನಿಟ್ ಗೆ ಇದನ್ನು ನಿಮ್ಮ ಪ್ರತಿಕ್ರಿಯಾತ್ಮಕ ರೇಖಾಚಿತ್ರವಾಗಿ ಮಾಡಬೇಕು ಆದ್ದರಿಂದ ಆಯ್ಕೆಮಾಡಿದ ಮೂಲ ಮೌಲ್ಯಗಳು ಜನರೇಟರ್ 1 ಸರ್ಕ್ಯೂಟ್ನಲ್ಲಿ 30 MVA ಮತ್ತು 6 6 KV 6 KV ತೆಗೆದುಕೊಳ್ಳಬೇಕು ಆದರೆ ಈ ಬದಿಯ ಮೂಲವು 30 MVA ಆಗಿದೆ ಜನರೇಟರ್ ರೇಟಿಂಗ್ 25 MVA 15 MVA ಮತ್ತು ಈ ಭಾಗವು 13 MVA ಆಗಿದೆ ಆದ್ದರಿಂದ ಲೈನ್ 1 ರ ಪ್ರಸರಣ ಲೈನ್ ಬೇಸ್ ವೋಲ್ಟೇಜ್ 115 KV ಆಗಿದೆ ಏಕೆಂದರೆ ಜನರೇಟರ್ ಟರ್ಮಿನಲ್ ವೋಲ್ಟೇಜ್ 6 6 KV ಆಗಿದೆ ಈ ಟ್ರಾನ್ಸ್ಫಾರ್ಮರ್ ಸಹ 6 6 KV ಆಗಿದೆ ಆದ್ದರಿಂದ ಸ್ವಯಂಚಾಲಿತವಾಗಿ ಈ ಸೈಡ್ ಬೇಸ್ ವೋಲ್ಟೇಜ್ 115 KV ಆಗಿರುತ್ತದೆ ಏಕೆಂದರೆ ಇದು ನಿಮ್ಮ ಸೆಕೆಂಡರಿ ಸೈಡ್ ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ಆಗಿದೆ ಜನರೇಟರ್ 2 ಗೆ ಬೇಸ್ ವೋಲ್ಟೇಜ್ ಸಹ 6 6 KV ಆಗಿದೆ ನನ್ನ ಪ್ರಕಾರ ಈ ಜನರೇಟರ್ಗೆ ಸಹ ಟರ್ಮಿನಲ್ ವೋಲ್ಟೇಜ್ 6 6 KV ಆಗಿದೆ ಆದ್ದರಿಂದ ಬೇಸ್ ವೋಲ್ಟೇಜ್ ಸಹ 6 6 KV ಆಗಿದೆ ಅಂದರೆ ಯಾವುದೇ ಪ್ರತಿಕ್ರಿಯೆ ಅಥವಾ ಪ್ರತಿರೋಧವನ್ನು ತೋರಿಸಲಾಗಿಲ್ಲ ಎಂದರೆ ಅದು ನೇರವಾಗಿ ಸಂಪರ್ಕ ಹೊಂದಿದೆ ಆದ್ದರಿಂದ ಈ ಸೈಡ್ ಬೇಸ್ ವೋಲ್ಟೇಜ್ 115 KV ಮತ್ತು ಸ್ವಯಂಚಾಲಿತವಾಗಿ ಬೇಸ್ ವೋಲ್ಟೇಜ್ 6 6 KV ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಜನರೇಟರ್ ಟರ್ಮಿನಲ್ ವೋಲ್ಟೇಜ್ ಸಹ 6 ಆದ್ದರಿಂದ ಇನ್ನೊಂದು ಬದಿಯ ಬೇಸ್ ವೋಲ್ಟೇಜ್ 115 KV ಆಗಿರುತ್ತದೆ ಆದ್ದರಿಂದ ಯಾವುದೇ ಸಮಸ್ಯೆ ಇಲ್ಲ ಈಗ ಟ್ರಾನ್ಸ್ಫಾರ್ಮರ್ T3 ಅನ್ನು ಪ್ರತಿ ಹಂತಕ್ಕೆ 6 9 KV ಮತ್ತು 69 KV ರೇಟ್ ಮಾಡಲಾಗಿದೆ ಏಕೆಂದರೆ ನಾವು ಮೂರು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳನ್ನು ಬಳಸಿದ್ದೇವೆ ಆದ್ದರಿಂದ ಲೈನ್ ವೋಲ್ಟೇಜ್ ಅನುಪಾತವು 6 9 69 ಆಗಿರುತ್ತದೆ ಅಂದರೆ ನೀವು ಗುಣಿಸಿದರೆ ಅದು ಮೂಲತಃ ಕಡಿಮೆ ವೋಲ್ಟೇಜ್ ಬದಿಯಲ್ಲಿ 12 KV ಆಗಿರುತ್ತದೆ ಮತ್ತು ಹೆಚ್ಚಿನ ವೋಲ್ಟೇಜ್ ಬದಿಯಲ್ಲಿ 120 KV ಸಾಲಿಗೆ ಲೈನ್ ಇರುತ್ತದೆ ಆದ್ದರಿಂದ ಜನರೇಟರ್ 3 ಸರ್ಕ್ಯೂಟ್ಗೆ ಬೇಸ್ಲೈನ್ ವೋಲ್ಟೇಜ್ ಎಂದರೆ ಈ ಜನರೇಟರ್ಗೆ ಏಕೆಂದರೆ ಈ ಟ್ರಾನ್ಸ್ಫಾರ್ಮರ್ ವಾಸ್ತವವಾಗಿ 12 KV 120 KV ಆದರೆ ಲೈನ್ ಬೇಸ್ ವೋಲ್ಟೇಜ್ ಈ ಬದಿಯೂ ಇದು ಲೈನ್ ಆಧಾರಿತ ವೋಲ್ಟೇಜ್ ವೋಲ್ಟ್ ಆದರೆ ಈ ಬದಿಯು 11 5 KV ಆಗಿರಬೇಕು ಆದ್ದರಿಂದ ಅಂದರೆ ಜನರೇಟರ್ 3 ಸರ್ಕ್ಯೂಟ್ಗೆ ಬೇಸ್ ಲೈನ್ ವೋಲ್ಟೇಜ್ ಆಗಿದೆ ಆದರೆ ಬೇಸ್ ವೋಲ್ಟೇಜ್ 115 KV ಲೈನ್ ಸೈಡ್ ಆಗಿದೆ ಆದ್ದರಿಂದ ಈ ಬದಿಯ ವೋಲ್ಟೇಜ್ ಅಂದರೆ 11 5 KV ಆಗಿರುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ನೀವು ರೂಪಾಂತರ ಗೊಳಿಸಬೇಕು ಮತ್ತು ನೀವು ವಿಷಯಗಳನ್ನು ಸರಿಯಾಗಿ ಮಾಡಬೇಕು ಆದ್ದರಿಂದ ಒಮ್ಮೆ ಇದನ್ನು ಮಾಡಿದ ನಂತರ MVA ಬೇಸ್ ನೀಡಿದಾಗ ಬೇಸ್ MVA ಸಾಮಾನ್ಯವಾಗಿ ಬದಲಾಗುವುದಿಲ್ಲ ಆದ್ದರಿಂದ MVA ಬೇಸ್ 30 ಆದರೆ ಮೊದಲ ಜನರೇಟರ್ ಅದರ ರೇಟಿಂಗ್ 25 MVA ಆಗಿದೆ ಆದರೆ ಈ ಬೇಸ್ ವೋಲ್ಟೇಜ್ನಲ್ಲಿ 6 6 KV ಅಂದರೆ ಅನುಪಾತದಲ್ಲಿ ಈ ಬೇಸ್ MVA ಯ ಅನುಪಾತಕ್ಕೆ ಈ ಪ್ರತಿಕ್ರಿಯೆ ಬದಲಾಗುತ್ತದೆ ಆದ್ದರಿಂದ Xg1 0 2 30 0 2 ತನ್ನದೇ ಆದ ರೇಟಿಂಗ್ನಲ್ಲಿದೆ ಆದರೆ 0 24 p ಏಕೆಂದರೆ ನೀವು ಎಲ್ಲವನ್ನೂ ಸಾಮಾನ್ಯ MVA ಬೇಸ್ ಮತ್ತು ಸಾಮಾನ್ಯ ವೋಲ್ಟೇಜ್ ಬೇಸ್ನಲ್ಲಿ ಪರಿವರ್ತಿಸಬೇಕು ಹಾಗೆಯೇ Xg2 ಆಗಿರುತ್ತದೆ ಅಲ್ಲಿ ಜನರೇಟರ್ ದರವು 15 MVA ಆಗಿರುತ್ತದೆ ಆದರೆ ಮೂಲ MVA 30 ಆಗಿದೆ ಆದ್ದರಿಂದ ಅದು 0 30 p u ಆಗಿರುತ್ತದೆ ಈಗ ಜನರೇಟರ್ 3 ರ ಸಂದರ್ಭದಲ್ಲಿ ಬೇಸ್ MVA 30 ಮತ್ತು ಇದು 30 ಆಗಿದೆ ಆದ್ದರಿಂದ ಅಲ್ಲಿ ಅನುಪಾತ 3030 ರದ್ದಾಗುತ್ತದೆ ಆದರೆ ಅದು 0 15 ಆಗುತ್ತದೆ ಕಲ್ಪನೆಯು ನನ್ನ ಪ್ರಕಾರ ನಿಮಗೆ ಯಾವುದೇ ಗೊಂದಲವಿದ್ದರೆ ಅದು ಈ ರೀತಿಯಾಗಿರುತ್ತದೆ ನಾನು ಜನರೇಟರ್ಗಾಗಿ ಲೆಕ್ಕಾಚಾರವನ್ನು ಮಾಡಿದ್ದೇನೆ ಜನರೇಟರ್ 3 ಗಾಗಿ ಜನರೇಟರ್ ಪ್ರತಿರೋಧವನ್ನು ನೀಡಲಾಗಿದೆ ಆದ್ದರಿಂದ ಅದರ ರೇಟಿಂಗ್ 13 2 KV ಆಗಿದೆ ಅದರ ಸ್ವಂತ ರೇಟಿಂಗ್ ಅಥವಾ ಸ್ವಂತ ಆಧಾರದ ಮೇಲೆ 13 2 KV 30 MVA ಆದ್ದರಿಂದ 0 15 Ω ಆದ್ದರಿಂದ ಈ ಜನರೇಟರ್ನ MVA ಬೇಸ್ 30 MVA ಮತ್ತು MVA ಬೇಸ್ 30 MVA ಆಗಿದೆ ಆದ್ದರಿಂದ ZB3 ಗೆ ಸಮಾನವಾಗಿರುತ್ತದೆ ಇದು ವಾಸ್ತವವಾಗಿ ಓಮ್ ಅದನ್ನು ತನ್ನದೇ ಆದ ರೇಟಿಂಗ್ಗೆ ಪರಿವರ್ತಿಸುತ್ತದೆ ಮತ್ತು ಇದು ನಾವು 11 5 ಅನ್ನು ಪಡೆದ ಮೂಲ ಮೌಲ್ಯವಾಗಿದೆ ಆದ್ದರಿಂದ ಪರ್ ಯೂನಿಟ್ ಗೆ ಇರುತ್ತದೆ ಪರ್ ಯೂನಿಟ್ ಈ ಓಮಿಕ್ ಮೌಲ್ಯಗಳ ಸಾಧನವಾಗಿದೆ ಆದ್ದರಿಂದ ನೀವು ತಂದರೆ ನೀವು ಅದನ್ನು ಇಲ್ಲಿ ಹಾಕಿದರೆ MVA ಬೇಸ್ MVA ಬೇಸ್ ಅನ್ನು ರದ್ದುಗೊಳಿಸಲಾಗುತ್ತದೆ ಆದ್ದರಿಂದ ಅಂತಿಮವಾಗಿ ಇದು ನಿಮ್ಮ 0 15 ಆಗುತ್ತದೆ ಮತ್ತು ಅದು ಪರ್ ಯೂನಿಟ್ ಗೆ ಅಂದರೆ 0 20 p u ಸರಿಯಾಗಿ ಆಗುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ನೀವು ರೂಪಾಂತರಗೊಳ್ಳಬೇಕು ಟ್ರಾನ್ಸ್ಫಾರ್ಮರ್ 1 ಗೆ XT1 0 10 p u ಅದೇ ರೀತಿ ಟ್ರಾನ್ಸ್ಫಾರ್ಮರ್ಗೆ ಸಹ MVA 30 ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಕೂಡ 30 ಆಗಿದೆ ಆದ್ದರಿಂದ ಬೇಸ್ MVA ನಾವು ಪರಿಣಾಮ ಬೀರುವುದಿಲ್ಲ ಆದರೆ ವೋಲ್ಟೇಜ್ ಮಟ್ಟವನ್ನು ನಾವು ನೋಡಬೇಕಾಗಿದೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ಗೆ XT3 0 10 ಆಗಿರುತ್ತದೆ ಏಕೆಂದರೆ ಈ ಟ್ರಾನ್ಸ್ಫಾರ್ಮರ್ T1 ಇನ್ನೊಂದು ಬದಿಯು 115 ಆಗಿದೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ T1 ಒಂದೇ ಆಗಿರುತ್ತದೆ ಏಕೆಂದರೆ ಬೇಸ್ ವೋಲ್ಟೇಜ್ 30 MVA 6 6 KV ಪ್ರಾಥಮಿಕ ಭಾಗವಾಗಿದೆ ಆದ್ದರಿಂದ ದ್ವಿತೀಯಕ ಭಾಗವು 115 ಆಗಿದೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ T1 ಗೆ ಯಾವುದೇ ಬದಲಾವಣೆಯಿಲ್ಲ ಈಗ ಟ್ರಾನ್ಸ್ಫಾರ್ಮರ್ಗೆ T2 15 MVA ಆಗಿದೆ ಆದರೆ ಮತ್ತೆ 6 6 ∆ ಸೈಡ್ 115 ಆದ್ದರಿಂದ ವೋಲ್ಟೇಜ್ ಪರಿಣಾಮ ಬೀರುವುದಿಲ್ಲ ಏಕೆಂದರೆ 6 6 KV ನಿಮ್ಮ ಮೂಲ ವೋಲ್ಟೇಜ್ ಆಗಿರುವುದರಿಂದ ಇನ್ನೊಂದು ಬದಿಯು ಸ್ವಯಂಚಾಲಿತವಾಗಿ 115 ಆಗಿರುತ್ತದೆ ಆದರೆ MVA ರೇಟಿಂಗ್ ವಿಭಿನ್ನವಾಗಿದೆ 15 MVA ಆದರೆ ಬೇಸ್ MVA 30 ಅಂದರೆ XT2 0 1 ಆದ್ದರಿಂದ ಇದು 0 20 p ಅಂತೆಯೇ ಟ್ರಾನ್ಸ್ಫಾರ್ಮರ್ T3 ಗಾಗಿ XT3 ನೀವು ಮಾಡಿದ 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳು ಆದರೆ ರೇಟಿಂಗ್ ಪ್ರತಿ ಯೂನಿಟ್ ಇದು 0 10 ಆಗಿದೆ ಸಿಂಗಲ್ ಫೇಸ್ ಅಥವಾ ತ್ರೀ ಫೇಸ್ಗೆ ಅದು ಪ್ರತಿ ಯೂನಿಟ್ಗೆ ನೀಡಿದ್ದರೂ ಪರವಾಗಿಲ್ಲ ಎಂದರೆ ಅದು ಥ್ರೀ ಫೇಸ್ ಆಗಿರುವುದರಿಂದ ನೀವು 0 10 ಅನ್ನು ತೆಗೆದುಕೊಳ್ಳಬೇಕು ದಯವಿಟ್ಟು 3 or ರಿಂದ ಗುಣಿಸಬೇಡಿ ಅಥವಾ ಇದು ವಿದ್ಯುತ್ ಘಟಕವನ್ನು ನೀಡಲಾಗಿದೆ ಎಲ್ಲೆಲ್ಲಿ ವಿಷಯಗಳು ತಪ್ಪಾಗುತ್ತವೆಯೋ ಅಲ್ಲಿ ನೀವು ಏನೇ ಇರಲಿ ತೆಗೆದುಕೊಳ್ಳಿ ಆದ್ದರಿಂದ XT3 0 10 ಮತ್ತು ಬೇಸ್ MVA 30 ಮತ್ತು ಟ್ರಾನ್ಸ್ಫಾರ್ಮರ್ ರೇಟಿಂಗ್ 30 MVA ಆಗಿರುತ್ತದೆ ಆದ್ದರಿಂದ ಕೇವಲ 0 1 ಅಂದರೆ ಸಮೀಕರಣ 16 ಮತ್ತೆ ಅಥವಾ ಮೊದಲಿನಂತೆಯೇ ನಾನು ಅದೇ ರೀತಿ ಮಾಡಿದ್ದೇನೆ ನೀವು ಈ 0 11 p u ಅನ್ನು ಪಡೆಯುತ್ತೀರಿ ಆದ್ದರಿಂದ ಈ ಎಲ್ಲಾ ಪ್ರತಿರೋಧಗಳು ನಿಮಗೆ ಸಿಕ್ಕಿವೆ ಆದ್ದರಿಂದ ಇಲ್ಲಿಯೂ ಸಹ ನಾನು ಇಲ್ಲಿ ಮಾಡಿದ ಈ ಲೆಕ್ಕಾಚಾರಕ್ಕಾಗಿ ನೀವು ಇದನ್ನು ಸಹ ಹೋಗಬಹುದು ಮತ್ತು 115 KV ಲೈನ್ ಬೇಸ್ ವೋಲ್ಟೇಜ್ ಆದ್ದರಿಂದ ZB ಲೈನ್ ಅದು 440 Ω ಆಗಿದೆ ಆದ್ದರಿಂದ Xline 1 0 27 p u ಗೆ ಸಮಾನವಾಗಿರುತ್ತದೆ ಏಕೆಂದರೆ ಸಾಲಿನ ಪ್ರತಿಕ್ರಿಯಾತ್ಮಕತೆಯನ್ನು 120 Ω ನೀಡಲಾಗಿದೆ ಆದ್ದರಿಂದ ಇದು 0 27 p u ಆಗಿದೆ ಅದೇ ರೀತಿ Xline 2 ಅಂದರೆ 0 205 p ಈಗ ಈ ರೇಖಾಚಿತ್ರವನ್ನು ನೋಡಿ ಇದು ಪ್ರತಿ ಯೂನಿಟ್ ರೇಖಾಚಿತ್ರಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಇದು ಜನರೇಟರ್ 1 ಆಗಿದೆ ಆದ್ದರಿಂದ Xg1 0 24 ಆಗಿದೆ XT1 0 10 ಆಗಿದೆ ಆದ್ದರಿಂದ ಇದು ಟ್ರಾನ್ಸ್ಫಾರ್ಮರ್ T1 ಆಗಿದ್ದು ಲೈನ್ ಬರುತ್ತಿದೆ ಇದು Xline 1 j0 ಈಗ ಈ ಜನರೇಟರ್ 2 ಇವೆರಡರ ನಡುವೆ ಸಂಪರ್ಕ ಹೊಂದಿದೆ G2 ಮತ್ತು G3 ಸಮಾನಾಂತರವಾಗಿರುತ್ತದೆ ಇದು XT2 ಇದು ಇಲ್ಲಿ j0 2 ಆಗಿದೆ ಮತ್ತು Xg2 j0 3 ಇದು ಜನರೇಟರ್ 2 ಆಗಿದೆ ನಂತರ ಈ ಲೈನ್ ಬರುತ್ತಿದೆ Xline 2 ನಂತರ ಇದು Xline 2 j0 205 ನಂತರ XT3 ಬರುತ್ತಿದೆ ಅಂದರೆ ಇದು ಈಗ XT3 ಬರುತ್ತಿದೆ ಆದ್ದರಿಂದ ಇದು j0 11 ಆಗಿದೆ ನಂತರ ಈ ಜನರೇಟರ್ Xg3 ಇಲ್ಲಿ j0 20 ಬರುತ್ತಿದೆ ಮತ್ತು ಸರ್ಕ್ಯೂಟ್ ಅನ್ನು ಲೆಕ್ಕಾಚಾರ ಮಾಡಿ ಆದ್ದರಿಂದ ಇದು ಪ್ರತಿ ಯೂನಿಟ್ ಸರ್ಕ್ಯೂಟ್ ರೇಖಾಚಿತ್ರವಾಗಿದೆ ಆದ್ದರಿಂದ ಇದು G1 ಮತ್ತು G2 G3 ಸಮಾನಾಂತರವಾಗಿದೆ ಅದಕ್ಕಾಗಿಯೇ ಇದು ಸಮಾನಾಂತರವಾಗಿದೆ ಇದು ಸ್ವಲ್ಪ ಕಷ್ಟಕರವಾಗಿದೆ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಪ್ರತಿ ಪ್ರಮಾಣಗಳನ್ನು ಪ್ರತಿ ಯೂನಿಟ್ ಮೌಲ್ಯಗಳಿಗೆ ಸೂಕ್ತವಾದ ತಳದಲ್ಲಿ ಪರಿವರ್ತಿಸಬೇಕು ಆದ್ದರಿಂದ ಮುಂದಿನದು ಇನ್ನೊಂದು ಇದು ಇನ್ನೊಂದು ವಿಧ ಆದ್ದರಿಂದ ಈ ಸಂದರ್ಭದಲ್ಲಿ 100 MVA 33 KV ಮೂರು ಹಂತದ ಜನರೇಟರ್ 0 15 p u 15 ರ ಪ್ರತಿಕ್ರಿಯೆಯನ್ನು ಹೊಂದಿದೆ ಚಿತ್ರ 14 ರಲ್ಲಿ ತೋರಿಸಿರುವಂತೆ ಜನರೇಟರ್ ಅನ್ನು ಟ್ರಾನ್ಸ್ಮಿಷನ್ ಲೈನ್ ಮತ್ತು ಟ್ರಾನ್ಸ್ಫಾರ್ಮರ್ ಮೂಲಕ ಮೋಟಾರ್ಗಳಿಗೆ ಸಂಪರ್ಕಿಸಲಾಗಿದೆ ಮೋಟಾರ್ಗಳು 40 MVA 30 MVA ಮತ್ತು 20 MVA ಯ ಇನ್ಪುಟ್ಗಳನ್ನು 30 KV ಯಲ್ಲಿ 20 ಪ್ರತಿಕ್ರಿಯಾತ್ಮಕತೆಯೊಂದಿಗೆ ಪ್ರತಿ ಯೂನಿಟ್ ಸರ್ಕ್ಯೂಟ್ ರೇಖಾಚಿತ್ರವನ್ನು ಸೆಳೆಯುತ್ತವೆ ಅಂದರೆ ನೀವು ಜನರೇಟರ್ ಅನ್ನು ಹೊಂದಿದ್ದೀರಿ ಅದು 100 MVA 33 KV ಮತ್ತು Xg 0 15 p u ಅನ್ನು ನೀಡಲಾಗಿದೆ ಟ್ರಾನ್ಸ್ಫಾರ್ಮರ್ T1 110 MVA ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಅನ್ನು ಇಲ್ಲಿ ಉಲ್ಲೇಖಿಸಲಾಗಿಲ್ಲ ಇದು ∆ ಟ್ರಾನ್ಸ್ ಟ್ರಾನ್ಸ್ಫಾರ್ಮರ್ ∆ ಸೈಡ್ 32 KV ಮತ್ತು Y ಸೈಡ್ 110 KV ಎಲ್ಲಾ ಸಾಲಿನಿಂದ ಸಾಲಿಗೆ ಮತ್ತು XT1 ಪ್ರತಿಕ್ರಿಯಾತ್ಮಕತೆ 0 08 p u ಮತ್ತು ಇದು ಟ್ರಾನ್ಸ್ಮಿಷನ್ ಲೈನ್ ಇದು 60Ω ಇದು 60 Ω ಮತ್ತು ಇದು ಟ್ರಾನ್ಸ್ಫಾರ್ಮರ್ T2 ಆಗಿದೆ ಇಲ್ಲಿ ಟ್ರಾನ್ಸ್ಫಾರ್ಮರ್ T2 ಸಹ 110 MVA ವೋಲ್ಟೇಜ್ 11032 kV ಆಗಿದ್ದು ಅದು ಹೈ ವೋಲ್ಟೇಜ್ ಸೈಡ್ 100 ಆಗಿದೆ ನಾನು ನಿಮಗೆ ಮೊದಲೇ ಹೇಳಿದ್ದೇನೆ Y ಸೈಡ್ ಸಾಮಾನ್ಯವಾಗಿ ಹೆಚ್ಚಿನ ವೋಲ್ಟೇಜ್ ಸೈಡ್ ಮತ್ತು ∆ ಬದಿಯು ಕಡಿಮೆ ವೋಲ್ಟೇಜ್ ಬದಿಗೆ ಆದ್ದರಿಂದ 110 32 KV ಈ ಭಾಗವು Y ಆಗಿದೆ ಈ ಭಾಗವು ∆ ಮತ್ತು XT2 ಸಹ 0 08 p u ಈಗ ಇಲ್ಲಿ ಮೂರು ಮೋಟಾರ್ಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ M1 ರೇಟಿಂಗ್ 40 MVA ಮತ್ತು Xm1 0 20 p ಇದು ಮೋಟಾರ್ 1 ಪ್ರತಿಕ್ರಿಯಾತ್ಮಕತೆ ಅದೇ ರೀತಿ 30 MVA ಮತ್ತೊಂದು ಮೋಟಾರ್ 2 0 20 p u ಮತ್ತು 20 MVA ಮತ್ತೊಂದು ಮತ್ತು ಮೋಟಾರ್ ಪ್ರತಿಕ್ರಿಯಾತ್ಮಕತೆ 0 2 ಮತ್ತು j j j ಎಲ್ಲೆಡೆಯೂ ಅಲ್ಲ ಆದರೆ ಅಂತಿಮ ಪ್ರತಿ ಘಟಕದ ರೇಖಾಚಿತ್ರದಲ್ಲಿ ನಾವು j ಅನ್ನು ಹಾಕುತ್ತೇವೆ ಆದ್ದರಿಂದ ಇಲ್ಲಿ ಏನನ್ನೂ ಉಲ್ಲೇಖಿಸಲಾಗಿಲ್ಲ ಎಂದು ಊಹಿಸಿ ಜನರೇಟರ್ ಸರ್ಕ್ಯೂಟ್ನಲ್ಲಿ MVA ಬೇಸ್ 100 ಮತ್ತು KV ಬೇಸ್ 33 ಎಂದು ನೀವು ಊಹಿಸಬೇಕು ಆದ್ದರಿಂದ MVA ಬೇಸ್ ಅಂದರೆ ಜನರೇಟರ್ ಬದಿಯಿಂದ ನಾವು ಜನರೇಟರ್ ರೇಟಿಂಗ್ 100 MVA 33 KV ಬೇಸ್ ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ 33 KV ಬೇಸ್ ವೋಲ್ಟೇಜ್ ಮತ್ತು 100 MVA ಅನ್ನು ನಾವು ಬೇಸ್ ಆಗಿ ಆಯ್ಕೆ ಮಾಡುತ್ತೇವೆ ಅಂದರೆ Xg ಎಂದಿಗೂ ಬದಲಾಗುವುದಿಲ್ಲ ಆದ್ದರಿಂದ Xg 0 15 p u ಆಗಿರುತ್ತದೆ ಆದ್ದರಿಂದ ಕೆವಿ ಬಿ ಲೈನ್ ಬೇಸ್ ವೋಲ್ಟೇಜ್ 33 ಆಗಿರುತ್ತದೆ ಏಕೆಂದರೆ ಈ ಟ್ರಾನ್ಸ್ಫಾರ್ಮರ್ ವಾಸ್ತವವಾಗಿ ಲೈನ್ ಸೈಡ್ 110 ಕೆವಿ ಆಗಿದೆ ಆದರೆ ನಾವು ಸಾಮಾನ್ಯ ಬೇಸ್ಗೆ ಪರಿವರ್ತಿಸಬೇಕಾಗಿದೆ ಆದರೆ ನೀವು ತೆಗೆದುಕೊಂಡ ಈ ವೋಲ್ಟೇಜ್ 33 ಆಗಿದೆ ಆದ್ದರಿಂದ ಲೈನ್ ಸೈಡ್ ಆಗುತ್ತದೆ 33 ಆಗಿದ್ದರೆ ಅದು 113 43 KV ಬಲವಾಗುತ್ತದೆ ಆದ್ದರಿಂದ ಈಗ ZB ಅದು ವಾಸ್ತವವಾಗಿ 10 89Ω ಆಗಿದೆ ಇದು ಸಾಮಾನ್ಯ ಬೇಸ್ ಆಗಿದೆ ಇದು ZB ಏಕೆಂದರೆ ಬೇಸ್ MVA 100 ಆದ್ದರಿಂದ ZBT1 ZBT2 Ω 9 ಏಕೆಂದರೆ ಟ್ರಾನ್ಸ್ಫಾರ್ಮರ್ T1 ಮತ್ತು ಟ್ರಾನ್ಸ್ಫಾರ್ಮರ್ T2 ಒಂದೇ ವೋಲ್ಟೇಜ್ ರೇಟಿಂಗ್ ಅನ್ನು ಹೊಂದಿವೆ ಮತ್ತು ಅದಕ್ಕಾಗಿಯೇ ನೀವು ತೆಗೆದುಕೊಳ್ಳುತ್ತಿರುವ ಮೂಲ ವೋಲ್ಟೇಜ್ 33 KV ಆಗಿದೆ ಆದ್ದರಿಂದ ಕಡಿಮೆ ವೋಲ್ಟೇಜ್ ಬದಿಯು ಆ ಟ್ರಾನ್ಸ್ಫಾರ್ಮರ್ಗಳಿಗೆ 32 ಕೆವಿ ಆಗಿರುತ್ತದೆ ಆದ್ದರಿಂದ ಕೆವಿ 2 ಎಂವಿಎ ಅದನ್ನು ನೀಡಿದ ಟ್ರಾನ್ಸ್ಫಾರ್ಮರ್ಗೆ 110 ಆಗಿದ್ದು ಅದು 9 309 Ω ಆಗುತ್ತದೆ ಆದ್ದರಿಂದ XT1 ಮತ್ತು XT2 0 08 p u ಆಗಿರುತ್ತದೆ ಅಂದರೆ XT1 Ω XT2 Ω Ω ಅಂದರೆ 0 ಆದ್ದರಿಂದ ಇದು ಟ್ರಾನ್ಸ್ಫಾರ್ಮರ್ ಪ್ರತಿಕ್ರಿಯಾತ್ಮಕತೆಯ ohmic ಮೌಲ್ಯವಾಗಿದೆ ಅಂದರೆ ಅದರ ಸ್ವಂತ ರೇಟಿಂಗ್ನಲ್ಲಿ ನೀವು ಅದರ ಮೂಲ ಪ್ರತಿರೋಧವನ್ನು ಕಂಡುಕೊಳ್ಳುತ್ತೀರಿ ಮತ್ತು ನಂತರ ನೀವು ಅದನ್ನು ohmic ಮೌಲ್ಯಗಳಿಗೆ ಪರಿವರ್ತಿಸುತ್ತೀರಿ ಆದರೆ ಮೂಲ ಪ್ರತಿರೋಧವು 10 89 ಆದ್ದರಿಂದ XT1new XT2new 0 0683p u ಇವು ಹೊಸ ಮೌಲ್ಯಗಳು ಸಹಜವಾಗಿ ನೀವು ಮೂಲ ಪ್ರಮಾಣಗಳ ಹೊಸ ಮತ್ತು ಹಳೆಯ ಮೌಲ್ಯಗಳು ಮತ್ತು ಪ್ರತಿ ಯೂನಿಟ್ ಪ್ರಮಾಣಗಳ ವಿಷಯದಲ್ಲಿ ಸಮೀಕರಣ 16 ಅನ್ನು ಬಳಸಬಹುದು